So hello and welcome to this video lecture so this video lecture continues from the last one where we spoke about Physically Unclonable Functions and how they could be possibly used for authentication and for other security aspects especially they would be important for lightweight devices like edge devices that are used in IOT We also mentioned that there are 2 types of very commonly used PUFs one was the Arbiter PUF and other was the Ring Oscillator PUF so in this lecture we will continue from where we stopped We will look more in detail about the Ring Oscillator and Arbiter PUF we will compare the 2 of them and then we will actually see how we could build authentication schemes what are the current drawbacks of PUFs and how potentially they can be mitigated ಹಲೋ ಮತ್ತು ಈ ವೀಡಿಯೊ ಉಪನ್ಯಾಸಕ್ಕೆ ಸುಸ್ವಾಗತ ಆದ್ದರಿಂದ ಈ ವೀಡಿಯೊ ಉಪನ್ಯಾಸವು ನಾವು ಫಿಸಿಕಲಿ ಆನ್ ಕ್ಲೋನಬಲ್ ಫಂಕ್ಷನ್ ಕುರಿತು ಮಾತನಾಡಿದ್ದೇವೆ ಮತ್ತು ದೃಢೀಕರಣಕ್ಕಾಗಿ ಮತ್ತು ಇತರ ಸುರಕ್ಷತಾ ಅಂಶಗಳಿಗಾಗಿ ಅವುಗಳನ್ನು ಹೇಗೆ ಬಳಸಬಹುದು ವಿಶೇಷವಾಗಿ ಹಗುರವಾದ ಸಾಧನಗಳಿಗೆ ಅವು ಮುಖ್ಯವಾಗುತ್ತವೆ ಐ ಓ ಟಿ ನಲ್ಲಿ ಬಳಸಲಾಗುವ ಅಂಚಿನ ಸಾಧನಗಳು ನಾವು 2 ವಿಧದ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಪಿಯುಎಫ್ ಗಳನ್ನು ಸಹ ಉಲ್ಲೇಖಿಸಿದ್ದೇವೆ ಒಂದು ಆರ್ಬಿಟರ್ ಪಿಯುಎಫ್ ಮತ್ತು ಇನ್ನೊಂದು ರಿಂಗ್ ಆಸಿಲೇಟರ್ ಪಿಯುಎಫ್ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ನಿಲ್ಲಿಸಿದ ಸ್ಥಳದಿಂದ ಮುಂದುವರಿಯುತ್ತೇವೆ ರಿಂಗ್ ಆಸಿಲೇಟರ್ ಮತ್ತು ಆರ್ಬಿಟರ್ ಪಿಯುಎಫ್ ಬಗ್ಗೆ ನಾವು ಹೆಚ್ಚು ವಿವರವಾಗಿ ನೋಡುತ್ತೇವೆ ಅವುಗಳಲ್ಲಿ 2 ಅನ್ನು ನಾವು ಹೋಲಿಸುತ್ತೇವೆ ಮತ್ತು ನಂತರ ನಾವು ದೃಢೀಕರಣ ಯೋಜನೆಗಳನ್ನು ಹೇಗೆ ನಿರ್ಮಿಸಬಹುದು ಪಿಯುಎಫ್ ಗಳ ಪ್ರಸ್ತುತ ನ್ಯೂನತೆಗಳು ಯಾವುವು ಮತ್ತು ಅವುಗಳನ್ನು ಎಷ್ಟು ಸಮರ್ಥವಾಗಿ ತಗ್ಗಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ So recollect that we actually looked at Ring Oscillator PUF which was something like this so there were a series of ring oscillators over here we had N oscillators and each ring oscillator had in this figure at least has 3 inverter gates and output of the 3rd one is actually looped back and connected to the 1st inverter Now we have all of these ring oscillator outputs connected to multiplexers so this is shown as two N by 2 bit multiplexers but we can actually have them as N bit multiplexers and then you have counters and response which is of 1 bit The ring oscillators PUF is something like this to actually start the Ring Oscillator PUF the user would have to give an enable signal essentially essentially change the enable from 0 to 1 and also specify a challenge ಆದ್ದರಿಂದ ನಾವು ನಿಜವಾಗಿ ರಿಂಗ್ ಆಸಿಲೇಟರ್ ಪಿಯುಎಫ್ ಅನ್ನು ನೋಡಿದ್ದೇವೆ ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ ರಿಂಗ್ ಆಸಿಲೇಟರ್ ಗಳ ಸರಣಿ ಇತ್ತು ಇಲ್ಲಿ ನಾವು ಎನ್ ಆಸಿಲೇಟರ್ ಗಳನ್ನು ಹೊಂದಿದ್ದೇವೆ ಮತ್ತು ಈ ಚಿತ್ರದಲ್ಲಿ ಪ್ರತಿ ರಿಂಗ್ ಆಸಿಲೇಟರ್ ಕನಿಷ್ಠ 3 ಇನ್ವರ್ಟರ್ ಗೇಟ್ ಗಳನ್ನು ಹೊಂದಿದೆ ಮತ್ತು ಅದರ ಔಟ್ಪುಟ್ ಅನ್ನು ಹೊಂದಿದೆ 3 ನೇಯದು ವಾಸ್ತವವಾಗಿ ಹಿಂದಕ್ಕೆ ಲೂಪ್ ಮಾಡಲಾಗಿದೆ ಮತ್ತು 1 ನೇ ಇನ್ವರ್ಟರ್ ಗೆ ಸಂಪರ್ಕಿಸಲಾಗಿದೆ ಈಗ ನಾವು ಮಲ್ಟಿಪ್ಲೆಕ್ಸರ್ ಗಳಿಗೆ ಈ ಎಲ್ಲಾ ರಿಂಗ್ ಆಸಿಲೇಟರ್ ಔಟ್ಪುಟ್ ಗಳನ್ನು ಸಂಪರ್ಕಿಸಿದ್ದೇವೆ ಆದ್ದರಿಂದ ಇದನ್ನು ಎರಡು ಎನ್ ಬೈ by 2 ಬಿಟ್ ಮಲ್ಟಿಪ್ಲೆಕ್ಸರ್ ಗಳಾಗಿ ತೋರಿಸಲಾಗಿದೆ ಆದರೆ ನಾವು ವಾಸ್ತವವಾಗಿ ಅವುಗಳನ್ನು ಎನ್ ಬಿಟ್ ಮಲ್ಟಿಪ್ಲೆಕ್ಸರ್ ಗಳಾಗಿ ಹೊಂದಬಹುದು ಮತ್ತು ನಂತರ ನೀವು ಕೌಂಟರ್ ಗಳು ಮತ್ತು ಪ್ರತಿಕ್ರಿಯೆಯನ್ನು ಹೊಂದಿದ್ದೀರಿ ಅದು 1 ಬಿಟ್ ಆಗಿದೆ ರಿಂಗ್ ಆಸಿಲೇಟರ್ ಪಿಯುಎಫ್ ಗಳು ಈ ರೀತಿಯದ್ದಾಗಿದೆ ವಾಸ್ತವವಾಗಿ ರಿಂಗ್ ಆಸಿಲೇಟರ್ PUF ಅನ್ನು ಪ್ರಾರಂಭಿಸಲು ಬಳಕೆದಾರರು ಮೂಲಭೂತವಾಗಿ ಸಕ್ರಿಯಗೊಳಿಸುವ ಸಂಕೇತವನ್ನು ನೀಡಬೇಕಾಗುತ್ತದೆ ಮೂಲಭೂತವಾಗಿ ಸಕ್ರಿಯಗೊಳಿಸುವಿಕೆಯನ್ನು 0 ರಿಂದ 1 ಕ್ಕೆ ಬದಲಾಯಿಸಿ ಮತ್ತು ಸವಾಲನ್ನು ಸಹ ನಿರ್ದಿಷ್ಟಪಡಿಸಬೇಕು So a challenge over here would essentially pick choose 2 ring oscillators out of the N oscillators So out of the N ring oscillator present the challenge would essentially pick 2 of them for example let us say for discussion it picks say the ring oscillator 2 and ring oscillator N Now as we know when the enable signal is 1 there is an initial state of the PUF which gets fed back and as a result there is a square waveform which gets present at the output of the PUF As discussed in the previous lecture the frequency of this waveform is a function of these manufacturing process of this PUF So for example we mentioned that there is capacitance that is involved there is that threshold voltage and various other nanoscale aspects that could actually change the frequency of the Ring Oscillator PUF ಆದ್ದರಿಂದ ಇಲ್ಲಿರುವ ಒಂದು ಸವಾಲು ಮೂಲಭೂತವಾಗಿ ಎನ್ ಆಸಿಲೇಟರ್ ಗಳಿಂದ 2 ರಿಂಗ್ ಆಸಿಲೇಟರ್ ಗಳನ್ನು ಆಯ್ಕೆ ಮಾಡುತ್ತದೆ ಆದ್ದರಿಂದ ಪ್ರಸ್ತುತ ಎನ್ ರಿಂಗ್ ಆಸಿಲೇಟರ್ ದಿಂದ ಸವಾಲು ಮೂಲಭೂತವಾಗಿ ಅವುಗಳಲ್ಲಿ 2 ಅನ್ನು ಆಯ್ಕೆ ಮಾಡುತ್ತದೆ ಉದಾಹರಣೆಗೆ ಚರ್ಚೆಗಾಗಿ ಅದು ರಿಂಗ್ ಆಸಿಲೇಟರ್ 2 ಮತ್ತು ರಿಂಗ್ ಆಸಿಲೇಟರ್ ಅನ್ನು ಆಯ್ಕೆ ಮಾಡುತ್ತದೆ ಎಂದು ಹೇಳೋಣ ಈಗ ನಮಗೆ ತಿಳಿದಿರುವಂತೆ ಸಕ್ರಿಯಗೊಳಿಸುವ ಸಂಕೇತವು 1 ಆಗಿದ್ದರೆ ಅಲ್ಲಿ ಇದು ಪಿಯುಎಫ್ ನ ಆರಂಭಿಕ ಸ್ಥಿತಿಯಾಗಿದ್ದು ಇದು ಫೀಡ್ ಬ್ಯಾಕ್ ಪಡೆಯುತ್ತದೆ ಮತ್ತು ಇದರ ಪರಿಣಾಮವಾಗಿ ಪಿಯುಎಫ್ ನ ಔಟ್ಪುಟ್ ನಲ್ಲಿ ಕಂಡುಬರುವ ಒಂದು ಚದರ ತರಂಗರೂಪವಿದೆ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಿದಂತೆ ಈ ಸ್ಕ್ವೇರ್ ವಾವೆಫಾರ್ಮ್ ರೂಪದ ಆವರ್ತನವು ಈ ಪಿಯುಎಫ್ ನ ಈ ಉತ್ಪಾದನಾ ಪ್ರಕ್ರಿಯೆಯ ಒಂದು ಕಾರ್ಯವಾಗಿದೆ ಆದ್ದರಿಂದ ಉದಾಹರಣೆಗೆ ಒಳಗೊಂಡಿರುವ ಕೆಪಾಸಿಟನ್ಸ್ ಇದೆ ಎಂದು ನಾವು ಉಲ್ಲೇಖಿಸಿದ್ದೇವೆ ಆ ಥ್ರೆಶೋಲ್ಡ್ ವೋಲ್ಟೇಜ್ ಮತ್ತು ರಿಂಗ್ ಆಸಿಲೇಟರ್ ಪಿಯುಎಫ್ ನ ಆವರ್ತನವನ್ನು ವಾಸ್ತವವಾಗಿ ಬದಲಾಯಿಸಬಹುದಾದ ಹಲವಾರು ಇತರ ನ್ಯಾನೊಸ್ಕೇಲ್ ಅಂಶಗಳಿವೆ Therefore what is expected is that each of these N ring oscillators would produce a frequency that is different Now as we mentioned what is done is that a challenge would actually pick 2 ring oscillators at random so we had considered in our discussion the ring oscillator 2 and N And because of these intrinsic properties the frequency of the waveform generated by the ring oscillators 2 and N would be different Now what is done over here is that there is a multiplexer to multiplex the ring oscillator 2 and the ring oscillator N therefore what we obtain is RA and RB both are square waveforms One is this RA is due to this ring oscillator 2 and the multiplexers which has switched 2nd ring oscillator into its output and this multiplexer has switched the Nth ring oscillator to RB ಆದ್ದರಿಂದ ಈ ಪ್ರತಿಯೊಂದು N ರಿಂಗ್ ಆಸಿಲೇಟರ್ ಗಳು ವಿಭಿನ್ನವಾದ ಆವರ್ತನವನ್ನು ಉತ್ಪಾದಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಈಗ ನಾವು ಹೇಳಿದಂತೆ ಒಂದು ಸವಾಲು ವಾಸ್ತವವಾಗಿ 2 ರಿಂಗ್ ಆಸಿಲೇಟರ್ ಗಳನ್ನು ಯಾದೃಚ್ಛಿಕವಾಗಿ ಆಯ್ಕೆಮಾಡುತ್ತದೆ ಆದ್ದರಿಂದ ನಾವು ನಮ್ಮ ಚರ್ಚೆಯಲ್ಲಿ ರಿಂಗ್ ಆಸಿಲೇಟರ್ 2 ಮತ್ತು ಎನ್ ಅನ್ನು ಪರಿಗಣಿಸಿದ್ದೇವೆ ಮತ್ತು ಈ ಇಂಟ್ರಿನ್ಸಿಕ್ ಗುಣಲಕ್ಷಣಗಳಿಂದಾಗಿ ರಿಂಗ್ ಆಸಿಲೇಟರ್ ಗಳು 2 ಮತ್ತು ಎನ್ ನಿಂದ ಉತ್ಪತ್ತಿಯಾಗುವ ವಾವೆಫಾರ್ಮ್ ರೂಪದ ಆವರ್ತನ ವಿಭಿನ್ನವಾಗಿರುತ್ತದೆ ಈಗ ಇಲ್ಲಿ ಮಾಡಿರುವುದು ಏನೆಂದರೆ ರಿಂಗ್ ಆಸಿಲೇಟರ್ 2 ಮತ್ತು ರಿಂಗ್ ಆಸಿಲೇಟರ್ ಎನ್ ಅನ್ನು ಮಲ್ಟಿಪ್ಲೆಕ್ಸ್ ಮಾಡಲು ಮಲ್ಟಿಪ್ಲೆಕ್ಸರ್ ಇದೆ ಆದ್ದರಿಂದ ನಾವು ಪಡೆಯುವುದು ಆರ್ ಎ ಮತ್ತು ಆರ್ ಬಿ ಎರಡೂ ಸ್ಕ್ವೇರ್ ವಾವೆಫಾರ್ಮ್ ರೂಪಗಳಾಗಿವೆ ಒಂದು ಈ ಆರ್ ಎ ಈ ರಿಂಗ್ ಆಸಿಲೇಟರ್ 2 ಗೆ ಕಾರಣವಾಗಿದೆ ಮತ್ತು ಮಲ್ಟಿಪ್ಲೆಕ್ಸರ್ ಗಳು 2 ನೇ ರಿಂಗ್ ಆಸಿಲೇಟರ್ ಅನ್ನು ಅದರ ಔಟ್ಪುಟ್ ಗೆ ಬದಲಾಯಿಸಿದೆ ಮತ್ತು ಈ ಮಲ್ಟಿಪ್ಲೆಕ್ಸರ್ ಎನ್ತ್ ರಿಂಗ್ ಆಸಿಲೇಟರ್ ಅನ್ನು ಆರ್ ಬಿ ಗೆ ಬದಲಾಯಿಸಿದೆ Now we have two counters both the counters start with 0 and they begin counting each periodic or each positive pulse that is obtained from the ring oscillator So therefore what we know is that since the 2 ring oscillators are operating at different frequencies due their intrinsic properties these 2 counters would after a period of time say like 1 or 2 seconds would obtain a different count value Now based on this we would make a comparison after say 1 or 2 seconds and determine which of these 2 counters is higher and according to that we would give output of 1 or 0 So the response of the challenge is one order 0 in our example if the frequency FA corresponding to this counter has a higher value than we provide an output 1 else we provide an output 0 ಈಗ ನಾವು ಎರಡು ಕೌಂಟರ್ ಗಳನ್ನು ಹೊಂದಿದ್ದೇವೆ ಎರಡೂ ಕೌಂಟರ್ ಗಳು 0 ರಿಂದ ಪ್ರಾರಂಭವಾಗುತ್ತವೆ ಮತ್ತು ಅವು ರಿಂಗ್ ಆಸಿಲೇಟರ್ ನಿಂದ ಪಡೆದ ಪ್ರತಿ ಆವರ್ತಕ ಅಥವಾ ಪ್ರತಿ ಧನಾತ್ಮಕ ನಾಡಿಯನ್ನು ಎಣಿಸಲು ಪ್ರಾರಂಭಿಸುತ್ತವೆ ಆದ್ದರಿಂದ ನಮಗೆ ತಿಳಿದಿರುವ ಸಂಗತಿಯೆಂದರೆ 2 ರಿಂಗ್ ಆಸಿಲೇಟರ್ ಗಳು ಅವುಗಳ ಆಂತರಿಕ ಗುಣಲಕ್ಷಣಗಳಿಂದ ವಿಭಿನ್ನ ಆವರ್ತನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಈ 2 ಕೌಂಟರ್ ಗಳು ನಂತರ 1 ಅಥವಾ 2 ಸೆಕೆಂಡು ಗಳು ವಿಭಿನ್ನ ಎಣಿಕೆ ಮೌಲ್ಯವನ್ನು ಪಡೆಯುತ್ತವೆ ಎಂದು ಹೇಳುತ್ತವೆ ಈಗ ಇದರ ಆಧಾರದ ಮೇಲೆ ನಾವು 1 ಅಥವಾ 2 ಸೆಕೆಂಡು ಗಳ ನಂತರ ಹೋಲಿಕೆ ಮಾಡುತ್ತೇವೆ ಮತ್ತು ಈ 2 ಕೌಂಟರ್ ಗಳಲ್ಲಿ ಯಾವುದು ಹೆಚ್ಚು ಎಂದು ನಿರ್ಧರಿಸುತ್ತೇವೆ ಮತ್ತು ಅದರ ಪ್ರಕಾರ ನಾವು 1 ಅಥವಾ 0 ರ ಔಟ್ಪುಟ್ ಅನ್ನು ನೀಡುತ್ತೇವೆ ಆದ್ದರಿಂದ ಸವಾಲಿನ ಪ್ರತಿಕ್ರಿಯೆಯು ನಮ್ಮ ಉದಾಹರಣೆಯಲ್ಲಿ ಒಂದು ಆರ್ಡರ್ 0 ಆಗಿದೆ ಈ ಕೌಂಟರ್ ಗೆ ಅನುಗುಣವಾದ ಆವರ್ತನ ಎಫ್ ಎ ನಾವು ಔಟ್ಪುಟ್ 1 ಅನ್ನು ಒದಗಿಸುವುದಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿದ್ದರೆ ನಾವು ಔಟ್ಪುಟ್ 0 ಅನ್ನು ಒದಗಿಸುತ್ತೇವೆ What we see over here is that the hardware device would implement this Ring Oscillator PUF and later when deployed an application could unable this ring was B PUF choose a challenge essentially choose a pair of these ring oscillators provide an output which is either 1 or 0 Now the entire purpose of this Ring Oscillator PUF or the entire uniqueness of this Ring Oscillator PUF as mentioned in the previous video is that this output response is going to be a function of that particular device If I have two identical devices each of these devices having a Ring Oscillator PUF each will give me a different response for a particular challenge ನಾವು ಇಲ್ಲಿ ನೋಡುವುದೇನೆಂದರೆ ಹಾರ್ಡ್ವೇರ್ ಸಾಧನವು ಈ ರಿಂಗ್ ಆಸಿಲೇಟರ್ ಪಿಯುಎಫ್ ಅನ್ನು ಕಾರ್ಯಗತಗೊಳಿಸುತ್ತದೆ ಮತ್ತು ನಂತರ ನಿಯೋಜಿಸಿದಾಗ ಅಪ್ಲಿಕೇಶನ್ ಗೆ ಈ ರಿಂಗ್ ಬಿ ಪಿಯುಎಫ್ ಆಗಲು ಸಾಧ್ಯವಾಗಲಿಲ್ಲ ಸವಾಲನ್ನು ಆರಿಸಿ ಮೂಲಭೂತವಾಗಿ ಈ ರಿಂಗ್ ಆಸಿಲೇಟರ್ ಗಳ ಜೋಡಿಯನ್ನು ಆರಿಸಿ 1 ಅಥವಾ 0 ಔಟ್ಪುಟ್ ಅನ್ನು ಒದಗಿಸುತ್ತದೆ ಈಗ ಈ ರಿಂಗ್ ಆಸಿಲೇಟರ್ ಪಿಯುಎಫ್ ನ ಸಂಪೂರ್ಣ ಉದ್ದೇಶ ಅಥವಾ ಹಿಂದಿನ ವೀಡಿಯೊ ದಲ್ಲಿ ತಿಳಿಸಿದಂತೆ ಈ ರಿಂಗ್ ಆಸಿಲೇಟರ್ ಪಿಯುಎಫ್ ನ ಸಂಪೂರ್ಣ ವಿಶಿಷ್ಟತೆಯು ಈ ಔಟ್ಪುಟ್ ಪ್ರತಿಕ್ರಿಯೆಯು ನಿರ್ದಿಷ್ಟ ಸಾಧನದ ಕಾರ್ಯವಾಗಿದೆ ನಾನು ಒಂದೇ ರೀತಿಯ ಎರಡು ಸಾಧನಗಳನ್ನು ಹೊಂದಿದ್ದರೆ ಈ ಪ್ರತಿಯೊಂದು ಸಾಧನಗಳು ರಿಂಗ್ ಆಸಿಲೇಟರ್ ಪಿಯುಎಫ್ ಅನ್ನು ಹೊಂದಿದ್ದರೆ ಪ್ರತಿಯೊಂದೂ ಒಂದು ನಿರ್ದಿಷ್ಟ ಸವಾಲಿಗೆ ನನಗೆ ವಿಭಿನ್ನ ಪ್ರತಿಕ್ರಿಯೆಯನ್ನು ನೀಡುತ್ತದೆ So what is done is that this one challenge gives me one bit of response so if we actually run this ring oscillator with multiple different challenges we could build larger output response so for example if I continuously choose different challenges I would get a larger string of responses each response is independent of the other ಹಾಗಾಗಿ ಈ ಒಂದು ಸವಾಲು ನನಗೆ ಒಂದು ಬಿಟ್ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಆದ್ದರಿಂದ ನಾವು ಈ ರಿಂಗ್ ಆಸಿಲೇಟರ್ ಅನ್ನು ಅನೇಕ ವಿಭಿನ್ನ ಸವಾಲುಗಳೊಂದಿಗೆ ಚಲಾಯಿಸಿದರೆ ನಾವು ದೊಡ್ಡ ಔಟ್ಪುಟ್ ಪ್ರತಿಕ್ರಿಯೆಯನ್ನು ನಿರ್ಮಿಸಬಹುದು ಉದಾಹರಣೆಗೆ ನಾನು ನಿರಂತರವಾಗಿ ವಿಭಿನ್ನ ಸವಾಲುಗಳನ್ನು ಆರಿಸಿದರೆ ನಾನು ದೊಡ್ಡ ಪ್ರತಿಕ್ರಿಯೆಗಳ ಸ್ಟ್ರಿಂಗ್ ಅನ್ನು ಪಡೆಯುತ್ತೇನೆ ಪ್ರತಿ ಪ್ರತಿಕ್ರಿಯೆಯು ಇನ್ನೊಂದರಿಂದ ಸ್ವತಂತ್ರವಾಗಿರುತ್ತದೆ So we will take an example and we will actually look at various properties of the Ring Oscillator PUF so we will be referring to this particular paper "Physical Unclonable Functions for Device Authentication and Secret Key Generation" which was by Professor Devdas in DAC 2007 So this paper shows the implementation of a Ring Oscillator PUF vertex 4 FPGA so they compared 15 such devices all of these devices are exactly identical and they implemented 1024 ring oscillators in each FPGA this means that the N over there was 1024 Further they also said that instead of 3 inverters they had used 5 inverters so one each ring oscillator had 5 inverters and an AND gate This particular figure shows the inter chip variation or the uniqueness of the PUF or the uniqueness of the PUF response ಆದ್ದರಿಂದ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ನಿಜವಾಗಿಯೂ ರಿಂಗ್ ಆಸಿಲೇಟರ್ ಪಿಯುಎಫ್ ನ ವಿವಿಧ ಗುಣಲಕ್ಷಣಗಳನ್ನು ನೋಡುತ್ತೇವೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಕಾಗದವನ್ನು ಉಲ್ಲೇಖಿಸುತ್ತೇವೆ "ಫಿಸಿಕಲ್ ಕ್ಲೋನಬಲ್ ಫಂಕ್ಷನ್ ಫಾರ್ ಡಿವೈಸ್ ಅಥೆಂಟಿಕೇಶ್ ನ್ ಅಂಡ್ ಸೀಕ್ರೆಟ್ ಕೀ ಜನರೇಶನ್" "Physical Unclonable Functions for Device Authentication and Secret Key Generation" ಇದು ಪ್ರೊಫೆಸರ್ ದೇವದಾಸ್ ಅವರಿಂದ ಡಿ ಎ ಸಿ 2007 ಆದ್ದರಿಂದ ಈ ಕಾಗದವು ರಿಂಗ್ ಆಸಿಲೇಟರ್ ಪಿಯುಎಫ್ ವರ್ಟೆಕ್ಸ್ 4 ಫ್ ಪಿ ಜಿ ಎ ಯ ಅನುಷ್ಠಾನವನ್ನು ತೋರಿಸುತ್ತದೆ ಆದ್ದರಿಂದ ಅವರು ಅಂತಹ 15 ಸಾಧನಗಳನ್ನು ಹೋಲಿಸಿದ್ದಾರೆ ಈ ಎಲ್ಲಾ ಸಾಧನಗಳು ನಿಖರವಾಗಿ ಒಂದೇ ಆಗಿರುತ್ತವೆ ಮತ್ತು ಅವರು ಪ್ರತಿ ಫ್ ಪಿ ಜಿ ಎ ಯಲ್ಲಿ 1024 ರಿಂಗ್ ಆಸಿಲೇಟರ್ ಗಳನ್ನು ಅಳವಡಿಸಿದ್ದಾರೆ ಇದರರ್ಥ ಅಲ್ಲಿರುವ N 1024 ಆಗಿತ್ತು ಇದಲ್ಲದೆ ಅವರು 3 ಇನ್ವರ್ಟರ್ ಗಳ ಬದಲಿಗೆ 5 ಇನ್ವರ್ಟರ್ ಗಳನ್ನು ಬಳಸಿದ್ದಾರೆ ಎಂದು ಹೇಳಿದರು ಆದ್ದರಿಂದ ಪ್ರತಿ ರಿಂಗ್ ಆಸಿಲೇಟರ್ ನಲ್ಲಿ 5 ಇನ್ವರ್ಟರ್ ಗಳು ಮತ್ತು ಅಂಡ್ ಗೇಟ್ ಇತ್ತು ಈ ನಿರ್ದಿಷ್ಟ ಅಂಕಿ ಅಂಶವು ಇಂಟೆರ್ -ಚಿಪ್ ವ್ಯತ್ಯಾಸ ಅಥವಾ ಪಿಯುಎಫ್ ನ ವಿಶಿಷ್ಟತೆ ಅಥವಾ ಪಿಯುಎಫ್ ಪ್ರತಿಕ್ರಿಯೆಯ ವಿಶಿಷ್ಟತೆಯನ್ನು ತೋರಿಸುತ್ತದೆ For a given challenge the same challenge sent to the device A and in other device B the responses are connected and the hamming distance between the 2 responses is computed This particular craft shows the response for 128 bits Now what is expected is that for a good PUF the inter chip variation should be maximum so this means that the response of A should be as different as possible from the response of B So if we are considering that each response of 128 bits in order to have maximum difference between A and B ideally A and B should vary in 64 bits And as we see over here on the X axis it shows the Hamming distance between A and B and the Y axis shows the probability ನೀಡಿದ ಸವಾಲಿಗೆ ಸಾಧನ ಎ ಮತ್ತು ಇತರ ಸಾಧನ ಬಿ ಗೆ ಅದೇ ಸವಾಲನ್ನು ಕಳುಹಿಸಲಾಗಿದೆ ಪ್ರತಿಕ್ರಿಯೆಗಳು ಸಂಪರ್ಕಗೊಂಡಿವೆ ಮತ್ತು 2 ಪ್ರತಿಕ್ರಿಯೆಗಳ ನಡುವಿನ ಹ್ಯಾಮಿಂಗ್ ಅಂತರವನ್ನು ಲೆಕ್ಕಹಾಕಲಾಗುತ್ತದೆ ಈ ನಿರ್ದಿಷ್ಟ ಕ್ರಾಫ್ಟ್ 128 ಬಿಟ್ ಗಳಿಗೆ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಈಗ ನಿರೀಕ್ಷಿತವಾದದ್ದು ಉತ್ತಮ ಪಿಯುಎಫ್ ಗೆ ಇಂಟೆರ್ ಚಿಪ್ ವ್ಯತ್ಯಾಸವು ಗರಿಷ್ಠವಾಗಿರಬೇಕು ಆದ್ದರಿಂದ ಇದರರ್ಥ ಎ ಯ ಪ್ರತಿಕ್ರಿಯೆಯು ಬಿ ಯ ಪ್ರತಿಕ್ರಿಯೆಯಿಂದ ಸಾಧ್ಯವಾದಷ್ಟು ಭಿನ್ನವಾಗಿರಬೇಕು ಆದ್ದರಿಂದ ನಾವು 128 ಬಿಟ್ ಗಳ ಪ್ರತಿ ಪ್ರತಿಕ್ರಿಯೆಯನ್ನು ಪರಿಗಣಿಸುತ್ತಿದ್ದರೆ ಎ ಮತ್ತು ಬಿ ನಡುವಿನ ಗರಿಷ್ಠ ವ್ಯತ್ಯಾಸವನ್ನು ಹೊಂದಲು ಆದರ್ಶಪ್ರಾಯವಾಗಿ ಎ ಮತ್ತು ಬಿ 64 ಬಿಟ್ ಗಳಲ್ಲಿ ಬದಲಾಗಬೇಕು ಮತ್ತು ನಾವು ಇಲ್ಲಿ ನೋಡುವಂತೆ ಎಕ್ಸ್ ಅಕ್ಷದಲ್ಲಿ ಇದು ಎ ಮತ್ತು ಬಿ ನಡುವಿನ ಹ್ಯಾಮಿಂಗ್ ಅಂತರವನ್ನು ತೋರಿಸುತ್ತದೆ ಮತ್ತು ವೈ ಅಕ್ಷವು ಸಂಭವನೀಯತೆಯನ್ನು ತೋರಿಸುತ್ತದೆ We see that in a large this waveform for this distribution of the Hamming distance is around having an average of 59 1 so ideally it should have been 64 but 59 1 is also a very good Hamming distance Another check which we also require was the intra chip variation so as we mentioned in the previous lecture the intra chip variation shows the reproducibility or the robustness of a PUF 08 volts in this particular example ಹ್ಯಾಮಿಂಗ್ ದೂರದ ಈ ವಿತರಣೆಗೆ ದೊಡ್ಡದಾದ ಈ ವಾವೆಫಾರ್ಮ್ ಸರಾಸರಿ 59 1 ರಷ್ಟಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಆದರ್ಶಪ್ರಾಯವಾಗಿ ಇದು 64 ಆಗಿರಬೇಕು ಆದರೆ 59 1 ಉತ್ತಮ ಹ್ಯಾಮಿಂಗ್ ದೂರವಾಗಿದೆ ನಮಗೆ ಅಗತ್ಯವಿರುವ ಮತ್ತೊಂದು ಪರಿಶೀಲನೆಯು ಇಂಟ್ರಾ ಚಿಪ್ ಬದಲಾವಣೆ ಆದ್ದರಿಂದ ನಾವು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ ಇಂಟ್ರಾ ಚಿಪ್ ಬದಲಾವಣೆಯು ಪಿಯುಎಫ್ ನ ಪುನರುತ್ಪಾದನೆ ಅಥವಾ ದೃಢತೆಯನ್ನು ತೋರಿಸುತ್ತದೆ ಆದ್ದರಿಂದ ನಾವು ಒಂದು ನಿರ್ದಿಷ್ಟ ತಾಪಮಾನದಲ್ಲಿ 20 ° ಮತ್ತು 1 2 ವೋಲ್ಟ್ ಗಳ ವೋಲ್ಟೇಜ್ ನೊಂದಿಗೆ ಒಂದು ಸವಾಲನ್ನು ಕಳುಹಿಸಬಹುದು ಮತ್ತು ಇನ್ನೊಂದು ಸವಾಲನ್ನು 120 ° ಗೆ ಬಿಸಿಮಾಡಿದ ಮತ್ತು 1 08 ವೋಲ್ಟ್ ಗಳ ವೋಲ್ಟೇಜ್ ಹೊಂದಿರುವ ಅದೇ ಸಾಧನಕ್ಕೆ ನಾವು ವಿಭಿನ್ನ ಅಂಶಗಳನ್ನು ಹೊಂದಬಹುದು ಈ ನಿರ್ದಿಷ್ಟ ಉದಾಹರಣೆಯಲ್ಲಿ So what is expected for a good PUF is that independent of these environmental conditions like temperature time and input voltage the response should be as close as possible for the same challenge So what you see is that in most cases it is most likely that the response does not change with the different environmental conditions so on an average there was 0 61 bits of variation out of the 128 bits of the PUF responses that were actually reported ಆದ್ದರಿಂದ ಉತ್ತಮ ಪಿಯುಎಫ್ ಗಾಗಿ ನಿರೀಕ್ಷಿಸಲಾಗಿದೆ ಏನೆಂದರೆ ತಾಪಮಾನ ಸಮಯ ಮತ್ತು ಇನ್ಪುಟ್ ವೋಲ್ಟೇಜ್ ನಂತಹ ಈ ಪರಿಸರ ಪರಿಸ್ಥಿತಿಗಳಿಂದ ಸ್ವತಂತ್ರವಾಗಿ ಪ್ರತಿಕ್ರಿಯೆಯು ಅದೇ ಸವಾಲಿಗೆ ಸಾಧ್ಯವಾದಷ್ಟು ಹತ್ತಿರವಾಗಿರಬೇಕು ಈ ನಿರ್ದಿಷ್ಟ ಗ್ರಾಫ್ ಇಂಟ್ರಾ ಚಿಪ್ ಹ್ಯಾಮಿಂಗ್ ದೂರದ ವ್ಯತ್ಯಾಸದ ಅಂದಾಜನ್ನು ತೋರಿಸುತ್ತದೆ ಆದ್ದರಿಂದ ಈ 2 ಷರತ್ತುಗಳ ಅಡಿಯಲ್ಲಿ ಪ್ರತಿ ಪ್ರತಿಕ್ರಿಯೆಯು ಒಂದೇ ಸವಾಲಿಗೆ ಹೇಗೆ ವಿಭಿನ್ನವಾಗಿ ಕಾಣುತ್ತದೆ ಎಂಬುದನ್ನು ಇದು ನಿಮಗೆ ತಿಳಿಸುತ್ತದೆ 20° 1 2 ವೋಲ್ಟ್ ಗಳು ಮತ್ತು ಸವಾಲನ್ನು 120° 1 08 ವೋಲ್ಟ್ ಗಳಲ್ಲಿ ನೀಡಿದಾಗ ಆದ್ದರಿಂದ ನೀವು ನೋಡುತ್ತಿರುವುದು ಹೆಚ್ಚಿನ ಸಂದರ್ಭಗಳಲ್ಲಿ ವಿಭಿನ್ನ ಪರಿಸರ ಪರಿಸ್ಥಿತಿಗಳೊಂದಿಗೆ ಪ್ರತಿಕ್ರಿಯೆಯು ಬದಲಾಗುವುದಿಲ್ಲ ಆದ್ದರಿಂದ ವಾಸ್ತವವಾಗಿ ವರದಿ ಮಾಡಲಾದ ಪಿಯುಎಫ್ ಪ್ರತಿಕ್ರಿಯೆಗಳ 128 ಬಿಟ್ ಗಳಲ್ಲಿ ಸರಾಸರಿ 0 61 ಬಿಟ್ಗಳ ವ್ಯತ್ಯಾಸವಿದೆ So we will now look at different kind of PUF so this is known as Arbiter PUF and essentially this has certain different properties compared to the Ring Oscillator PUF that we have seen So an Arbiter PUF fundamentally is based on a switch so it has 2 multiplexers which is used in the switch if you consider this particular figure both are given the same input that is 0 over here and the same 0 is connected to this as well And what each of these multiplexers does is that based on the input either 0 or 1 it will switch that corresponding input to the output ಆದ್ದರಿಂದ ನಾವು ಈಗ ವಿಭಿನ್ನ ರೀತಿಯ ಪಿಯುಎಫ್ ಅನ್ನು ನೋಡುತ್ತೇವೆ ಆದ್ದರಿಂದ ಇದನ್ನು ಆರ್ಬಿಟರ್ ಪಿಯುಎಫ್ ಎಂದು ಕರೆಯಲಾಗುತ್ತದೆ ಮತ್ತು ಮೂಲಭೂತವಾಗಿ ಇದು ನಾವು ನೋಡಿದ ರಿಂಗ್ ಆಸಿಲೇಟರ್ ಪಿಯುಎಫ್ ಗೆ ಹೋಲಿಸಿದರೆ ಕೆಲವು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ ಆದ್ದರಿಂದ ಆರ್ಬಿಟರ್ ಪಿಯುಎಫ್ ಮೂಲಭೂತವಾಗಿ ಸ್ವಿಚ್ ಅನ್ನು ಆಧರಿಸಿದೆ ಆದ್ದರಿಂದ ನೀವು ಈ ನಿರ್ದಿಷ್ಟ ಅಂಕಿ ಅಂಶವನ್ನು ಪರಿಗಣಿಸಿದರೆ ಸ್ವಿಚ್ ನಲ್ಲಿ ಬಳಸಲಾಗುವ 2 ಮಲ್ಟಿಪ್ಲೆಕ್ಸರ್ ಗಳನ್ನು ಹೊಂದಿದೆ ಎರಡಕ್ಕೂ ಇಲ್ಲಿ 0 ಮೇಲೆ ಒಂದೇ ಇನ್ಪುಟ್ ನೀಡಲಾಗುತ್ತದೆ ಮತ್ತು ಅದೇ 0 ಇದಕ್ಕೆ ಸಂಪರ್ಕ ಹೊಂದಿದೆ ಮತ್ತು ಈ ಪ್ರತಿಯೊಂದು ಮಲ್ಟಿಪ್ಲೆಕ್ಸರ್ ಗಳು ಏನು ಮಾಡುತ್ತದೆ ಎಂದರೆ ಇನ್ಪುಟ್ 0 ಅಥವಾ 1 ಅನ್ನು ಆಧರಿಸಿ ಅದು ಔಟ್ಪುಟ್ ಗೆ ಅನುಗುಣವಾದ ಇನ್ಪುಟ್ ಅನ್ನು ಬದಲಾಯಿಸುತ್ತದೆ So for example if the multiplexers select line is 0 then this input at the multiplexers is sent to the output On the other hand if the select line of the multiplexer is set to 1 then the input present at the 2nd input that is this input would be switched at the output Now in an arbiter switch two multiplexers are used the same input is switched to both multiplexers present and both multiplexers have the same select line There is a minor difference between the 2 multiplexers and what you see is that the input line is actually connected differently in each multiplexer for example over here the blue line is connected to 0 in this multiplexer and therefore will be switched to the output when the select line is 0 while in this case the blue line is connected to 1 ಆದ್ದರಿಂದ ಉದಾಹರಣೆಗೆ ಮಲ್ಟಿಪ್ಲೆಕ್ಸರ್ ಗಳು ಆಯ್ಕೆಮಾಡಿದ ಸಾಲು 0 ಆಗಿದ್ದರೆ ಮಲ್ಟಿಪ್ಲೆಕ್ಸರ್ ಗಳಲ್ಲಿನ ಈ ಇನ್ಪುಟ್ ಅನ್ನು ಔಟ್ಪುಟ್ ಗೆ ಕಳುಹಿಸಲಾಗುತ್ತದೆ ಮತ್ತೊಂದೆಡೆ ಮಲ್ಟಿಪ್ಲೆಕ್ಸರ್ ನ ಆಯ್ದ ಸಾಲನ್ನು 1 ಗೆ ಹೊಂದಿಸಿದರೆ 2 ನೇ ಇನ್ಪುಟ್ ನಲ್ಲಿರುವ ಇನ್ಪುಟ್ ಅನ್ನು ಔಟ್ಪುಟ್ ನಲ್ಲಿ ಬದಲಾಯಿಸಲಾಗುತ್ತದೆ ಈಗ ಆರ್ಬಿಟರ್ ಸ್ವಿಚ್ ನಲ್ಲಿ ಎರಡು ಮಲ್ಟಿಪ್ಲೆಕ್ಸರ್ ಗಳನ್ನು ಬಳಸಲಾಗುತ್ತದೆ ಒಂದೇ ಇನ್ಪುಟ್ ಅನ್ನು ಪ್ರಸ್ತುತ ಇರುವ ಮಲ್ಟಿಪ್ಲೆಕ್ಸರ್ ಗಳಿಗೆ ಬದಲಾಯಿಸಲಾಗುತ್ತದೆ ಮತ್ತು ಎರಡೂ ಮಲ್ಟಿಪ್ಲೆಕ್ಸರ್ ಗಳು ಒಂದೇ ಆಯ್ಕೆ ರೇಖೆಯನ್ನು ಹೊಂದಿರುತ್ತವೆ 2 ಮಲ್ಟಿಪ್ಲೆಕ್ಸರ್ ಗಳ ನಡುವೆ ಒಂದು ಸಣ್ಣ ವ್ಯತ್ಯಾಸವಿದೆ ಮತ್ತು ನೀವು ನೋಡುತ್ತಿರುವುದು ಏನೆಂದರೆ ಪ್ರತಿ ಮಲ್ಟಿಪ್ಲೆಕ್ಸರ್ ನಲ್ಲಿ ಇನ್ಪುಟ್ ಲೈನ್ ವಾಸ್ತವವಾಗಿ ವಿಭಿನ್ನವಾಗಿ ಸಂಪರ್ಕಗೊಂಡಿದೆ ಉದಾಹರಣೆಗೆ ಇಲ್ಲಿ ಈ ಮಲ್ಟಿಪ್ಲೆಕ್ಸರ್ ನಲ್ಲಿ ನೀಲಿ ರೇಖೆಯು 0 ಗೆ ಸಂಪರ್ಕಗೊಂಡಿದೆ ಮತ್ತು ಆದ್ದರಿಂದ ಔಟ್ಪುಟ್ ಗೆ ಬದಲಾಯಿಸಲಾಗುತ್ತದೆ ಆಯ್ಕೆ ರೇಖೆಯು 0 ಆಗಿದ್ದರೆ ಈ ಸಂದರ್ಭದಲ್ಲಿ ನೀಲಿ ರೇಖೆಯು 1 ಗೆ ಸಂಪರ್ಕಗೊಂಡಿದೆ Similarly the red line is connected to 1 in this case and 0 in this particular multiplexer and therefore when the select line is 0 it is a red line that can switch So what you say is given this particular configuration of the switch the output would be dependent on select line If the select line is 0 then we have the blue line on top over here and the red line at the bottom On the other hand if the select line is set to 1 then it is the red line which goes on top and the blue line which is at the bottom So essentially what this means is that depending on the select line we are either sending the blue line or the red line in each of the multiplexers output So this primitive component called the arbiter switch is then used to build an Arbiter PUF ಅಂತೆಯೇ ಕೆಂಪು ರೇಖೆಯು ಈ ಸಂದರ್ಭದಲ್ಲಿ 1 ಮತ್ತು ಈ ನಿರ್ದಿಷ್ಟ ಮಲ್ಟಿಪ್ಲೆಕ್ಸರ್ ನಲ್ಲಿ 0 ಗೆ ಸಂಪರ್ಕ ಹೊಂದಿದೆ ಮತ್ತು ಆದ್ದರಿಂದ ಆಯ್ಕೆಮಾಡಿದ ರೇಖೆಯು 0 ಆಗಿದ್ದರೆ ಅದು ಬದಲಾಯಿಸಬಹುದಾದ ಕೆಂಪು ರೇಖೆಯಾಗಿದೆ ಆದ್ದರಿಂದ ನೀವು ಹೇಳುವ ಸ್ವಿಚ್ನ ಈ ನಿರ್ದಿಷ್ಟ ಸಂರಚನೆಯನ್ನು ನೀಡಲಾಗಿದೆ ಔಟ್ಪುಟ್ ಆಯ್ದ ಸಾಲಿನ ಮೇಲೆ ಅವಲಂಬಿತವಾಗಿರುತ್ತದೆ ಆಯ್ಕೆಮಾಡಿದ ರೇಖೆಯು 0 ಆಗಿದ್ದರೆ ನಾವು ಇಲ್ಲಿ ಮೇಲೆ ನೀಲಿ ರೇಖೆಯನ್ನು ಮತ್ತು ಕೆಳಭಾಗದಲ್ಲಿ ಕೆಂಪು ರೇಖೆಯನ್ನು ಹೊಂದಿದ್ದೇವೆ ಮತ್ತೊಂದೆಡೆ ಆಯ್ಕೆಮಾಡಿದ ರೇಖೆಯನ್ನು 1 ಗೆ ಹೊಂದಿಸಿದರೆ ಅದು ಮೇಲ್ಭಾಗದಲ್ಲಿ ಹೋಗುವ ಕೆಂಪು ರೇಖೆ ಮತ್ತು ಕೆಳಭಾಗದಲ್ಲಿರುವ ನೀಲಿ ರೇಖೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಇದರ ಅರ್ಥವೇನೆಂದರೆ ಆಯ್ದ ರೇಖೆಯನ್ನು ಅವಲಂಬಿಸಿ ನಾವು ಪ್ರತಿ ಮಲ್ಟಿಪ್ಲೆಕ್ಸರ್ ಔಟ್ಪುಟ್ ನಲ್ಲಿ ನೀಲಿ ರೇಖೆ ಅಥವಾ ಕೆಂಪು ರೇಖೆಯನ್ನು ಕಳುಹಿಸುತ್ತಿದ್ದೇವೆ ಆದ್ದರಿಂದ ಆರ್ಬಿಟರ್ ಸ್ವಿಚ್ ಎಂದು ಕರೆಯಲ್ಪಡುವ ಈ ಪ್ರಾಚೀನ ಘಟಕವನ್ನು ನಂತರ ಆರ್ಬಿಟರ್ ಪಿಯುಎಫ್ ಅನ್ನು ನಿರ್ಮಿಸಲು ಬಳಸಲಾಗುತ್ತದೆ So now the fundamental feature about this particular switch that makes it interesting for the Arbiter PUF is that these outputs whether the blue is sent on top or the red is sent on top depends on the characteristics of these PUFs so this fundamental arbiter switch is used to build an Arbiter PUF ಆದ್ದರಿಂದ ಈಗ ಈ ನಿರ್ದಿಷ್ಟ ಸ್ವಿಚ್ ನ ಮೂಲಭೂತ ಲಕ್ಷಣವೆಂದರೆ ಆರ್ಬಿಟರ್ ಪಿಯುಎಫ್ ಗೆ ಆಸಕ್ತಿದಾಯಕವಾಗಿದೆ ಈ ಔಟ್ಪುಟ್ ಗಳು ನೀಲಿ ಬಣ್ಣವನ್ನು ಮೇಲಕ್ಕೆ ಕಳುಹಿಸಲಾಗಿದೆಯೇ ಅಥವಾ ಕೆಂಪು ಬಣ್ಣವನ್ನು ಕಳುಹಿಸಲಾಗಿದೆಯೇ ಎಂಬುದು ಈ ಪಿಯುಎಫ್ ಗಳ ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಆರ್ಬಿಟರ್ ಅನ್ನು ನಿರ್ಮಿಸಲು ಈ ಮೂಲಭೂತ ಆರ್ಬಿಟರ್ ಸ್ವಿಚ್ ಅನ್ನು ಬಳಸಲಾಗುತ್ತದೆ A typical Arbiter PUF looks something like this so we have actually multiple such switches present one after the other and a single input which is fed to both switches to each switch as shown in the previous slide So we also have a challenge which is present so we have challenges which is 0 or 1 and essentially what the challenge does is that it decides whether the blue line or the red line should be switched on top or bottom respectively So over here for the example you see that we have put 0 for this particular switch and therefore it switches the blue line to the bottom and the Red Line on top and so on After a series of such switches we eventually have a flip flop this is a D flip flop this particular D flip flop gives an output of 1 or 0 ಒಂದು ವಿಶಿಷ್ಟವಾದ ಮಧ್ಯಸ್ಥಗಾರ ಪಿಯುಎಫ್ ಈ ರೀತಿ ಕಾಣುತ್ತದೆ ಆದ್ದರಿಂದ ನಾವು ವಾಸ್ತವವಾಗಿ ಹಲವಾರು ಅಂತಹ ಸ್ವಿಚ್ ಗಳನ್ನು ಹೊಂದಿದ್ದೇವೆ ಮತ್ತು ಹಿಂದಿನ ಸ್ಲೈಡ್ ನಲ್ಲಿ ತೋರಿಸಿರುವಂತೆ ಪ್ರತಿ ಸ್ವಿಚ್ ಗಳಿಗೆ ಎರಡೂ ಸ್ವಿಚ್ ಗಳಿಗೆ ಒದಗಿಸಲಾದ ಒಂದೇ ಇನ್ಪುಟ್ ಅನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ನಾವು ಪ್ರಸ್ತುತವಾಗಿರುವ ಸವಾಲನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ನಾವು 0 ಅಥವಾ 1 ರ ಸವಾಲುಗಳನ್ನು ಹೊಂದಿದ್ದೇವೆ ಮತ್ತು ಮೂಲಭೂತವಾಗಿ ಸವಾಲು ಏನು ಮಾಡುತ್ತದೆ ಎಂದರೆ ಅದು ನೀಲಿ ರೇಖೆ ಅಥವಾ ಕೆಂಪು ರೇಖೆಯನ್ನು ಕ್ರಮವಾಗಿ ಮೇಲೆ ಅಥವಾ ಕೆಳಗೆ ಬದಲಾಯಿಸಬೇಕೆ ಎಂದು ನಿರ್ಧರಿಸುತ್ತದೆ ಆದ್ದರಿಂದ ಇಲ್ಲಿ ಉದಾಹರಣೆಗಾಗಿ ನಾವು ಈ ನಿರ್ದಿಷ್ಟ ಸ್ವಿಚ್ ಗಾಗಿ 0 ಅನ್ನು ಹಾಕಿದ್ದೇವೆ ಮತ್ತು ಆದ್ದರಿಂದ ಅದು ನೀಲಿ ರೇಖೆಯನ್ನು ಕೆಳಕ್ಕೆ ಮತ್ತು ಮೇಲಿನ ಕೆಂಪು ರೇಖೆಯನ್ನು ಬದಲಾಯಿಸುತ್ತದೆ ಮತ್ತು ಹೀಗೆ ಮಾಡುತ್ತದೆ ಅಂತಹ ಸ್ವಿಚ್ ಗಳ ಸರಣಿಯ ನಂತರ ನಾವು ಅಂತಿಮವಾಗಿ ಫ್ಲಿಪ್ ಫ್ಲಾಪ್ ಅನ್ನು ಹೊಂದಿದ್ದೇವೆ ಇದು ಡಿ ಫ್ಲಿಪ್ ಫ್ಲಾಪ್ ಆಗಿದೆ ಈ ನಿರ್ದಿಷ್ಟ ಡಿ ಫ್ಲಿಪ್ ಫ್ಲಾಪ್ 1 ಅಥವಾ 0 ರ ಔಟ್ ಪುಟ್ ಅನ್ನು ನೀಡುತ್ತದೆ So there are essentially 2 aspects that make this design interesting for use as a PUF The 1st is the fact that these signals since they are propagating through all of these switches due to the nanoscale variations in the design of these switches these 2 lines the red and the blue line would attain a different speed of transmission as we have seen in the case of ring oscillator as well the delays provided by each of these multiplexers is influenced by the manufacturing processes and the various intrinsic properties of the silicon and the process as well ಆದ್ದರಿಂದ ಈ ವಿನ್ಯಾಸವನ್ನು ಪಿಯುಎಫ್ ಆಗಿ ಬಳಸಲು ಆಸಕ್ತಿದಾಯಕವಾಗಿಸುವ ಮೂಲಭೂತವಾಗಿ 2 ಅಂಶಗಳಿವೆ ಈ ಸ್ವಿಚ್ ಗಳ ವಿನ್ಯಾಸದಲ್ಲಿನ ನ್ಯಾನೊಸ್ಕೇಲ್ ವ್ಯತ್ಯಾಸಗಳಿಂದಾಗಿ ಈ ಎಲ್ಲಾ ಸ್ವಿಚ್ ಗಳ ಮೂಲಕ ಈ ಸಿಗ್ನಲ್ ಗಳು ಪ್ರಸಾರವಾಗುವುದರಿಂದ ಈ 2 ಸಾಲುಗಳು ಕೆಂಪು ಮತ್ತು ನೀಲಿ ರೇಖೆಯು ನಾವು ನೋಡಿದಂತೆ ವಿಭಿನ್ನ ವೇಗದ ಪ್ರಸರಣವನ್ನು ಪಡೆಯುತ್ತದೆ ಎಂಬುದು 1 ನೇ ಅಂಶವಾಗಿದೆ ರಿಂಗ್ ಆಸಿಲೇಟರ್ ಮತ್ತು ಈ ಪ್ರತಿಯೊಂದು ಮಲ್ಟಿಪ್ಲೆಕ್ಸರ್ ಗಳು ಒದಗಿಸಿದ ವಿಳಂಬಗಳು ಉತ್ಪಾದನಾ ಪ್ರಕ್ರಿಯೆಗಳು ಮತ್ತು ಸಿಲಿಕಾನ್ ನ ವಿವಿಧ ಆಂತರಿಕ ಗುಣಲಕ್ಷಣಗಳು ಮತ್ತು ಪ್ರಕ್ರಿಯೆಯಿಂದ ಪ್ರಭಾವಿತವಾಗಿರುತ್ತದೆ So as a result after cascading through a number of such switches what we get is that one of these lines either the blue or the Red Line reaches the output faster than the other line So we also now have a D flip flop over here which measures which of these 2 lines is in fact faster and correspondingly gives output of either 0 or 1 so let us look in more details about how this D flip flop actually is able to identify which of these 2 signals is indeed faster ಆದ್ದರಿಂದ ಪರಿಣಾಮವಾಗಿ ಅಂತಹ ಹಲವಾರು ಸ್ವಿಚ್ ಗಳ ಮೂಲಕ ಕ್ಯಾಸ್ಕೇಡ್ ಮಾಡಿದ ನಂತರ ನಾವು ಪಡೆಯುವುದೇನೆಂದರೆ ಈ ರೇಖೆಗಳಲ್ಲಿ ಒಂದಾದ ನೀಲಿ ಅಥವಾ ಕೆಂಪು ರೇಖೆಯು ಇತರ ರೇಖೆಗಿಂತ ವೇಗವಾಗಿ ಔಟ್ಪುಟ್ ಅನ್ನು ತಲುಪುತ್ತದೆ ಆದ್ದರಿಂದ ನಾವು ಈಗ ಇಲ್ಲಿ ಡಿ ಫ್ಲಿಪ್ ಫ್ಲಾಪ್ ಅನ್ನು ಹೊಂದಿದ್ದೇವೆ ಇದು ಈ 2 ಸಾಲುಗಳಲ್ಲಿ ಯಾವುದು ವೇಗವಾಗಿರುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ 0 ಅಥವಾ 1 ರ ಔಟ್ಪುಟ್ ಅನ್ನು ನೀಡುತ್ತದೆ ಆದ್ದರಿಂದ ಈ ಡಿ ಫ್ಲಿಪ್ ಫ್ಲಾಪ್ ಈ 2 ಸಿಗ್ನಲ್ ಗಳಲ್ಲಿ ಯಾವುದು ನಿಜವಾಗಿಯೂ ವೇಗವಾಗಿದೆ ಎಂಬುದನ್ನು ಗುರುತಿಸಲು ಹೇಗೆ ಸಾಧ್ಯವಾಗುತ್ತದೆ ಎಂಬುದರ ಕುರಿತು ಹೆಚ್ಚಿನ ವಿವರಗಳನ್ನು ನೋಡೋಣ So let us consider a D flip flop and what is done is that one of the lines let us say the blue line is connected to the D input and the Red Line is connected to the clock input and output is one bit which will give you either 0 or a 1 Now let us say that the blue line switches connected to that the input reaches 1st as a result we would have something which looks like this so we have the D line reaching first then the clock signal reaching and as we know how a D flip flop works when the clock transitions from 0 to 1 the input at D is then latched at the output Since the signal at the D line has arrived first when the clock transitions from 0 to 1 the output would obtain a value of 1 On the other hand if the clock in fact has arrived 1st when the clock transitions from 0 to 1 it would see that the D is still at the value of 0 and therefore the output Q would obtain a value of 0 ಆದ್ದರಿಂದ ನಾವು ಡಿ ಫ್ಲಿಪ್ ಫ್ಲಾಪ್ ಅನ್ನು ಪರಿಗಣಿಸೋಣ ಮತ್ತು ಏನು ಮಾಡಲಾಗಿದೆಯೆಂದರೆ ನೀಲಿ ರೇಖೆಯು ಡಿ ಇನ್ಪುಟ್ ಗೆ ಸಂಪರ್ಕಗೊಂಡಿದೆ ಮತ್ತು ಕೆಂಪು ರೇಖೆ ಅನ್ನು ಗಡಿಯಾರ ಇನ್ಪುಟ್ ಗೆ ಸಂಪರ್ಕಿಸಲಾಗಿದೆ ಮತ್ತು ಔಟ್ಪುಟ್ ಒಂದು ಬಿಟ್ 0 ಅಥವಾ 1 ನೀಡುತ್ತದೆ ಎಂದು ಹೇಳೋಣ ಈಗ ನಾವು ನೀಲಿ ರೇಖೆಯ ಸ್ವಿಚ್ ಗಳು ಇನ್ಪುಟ್ 1 ನೇ ತಲುಪುತ್ತದೆ ಎಂದು ಹೇಳೋಣ ಇದರ ಪರಿಣಾಮವಾಗಿ ನಾವು ಈ ರೀತಿ ಕಾಣುತ್ತೇವೆ ಆದ್ದರಿಂದ ನಾವು ಡಿ ಲೈನ್ ಅನ್ನು ಮೊದಲು ತಲುಪುತ್ತೇವೆ ಮತ್ತು ಗಡಿಯಾರದ ಸಂಕೇತವನ್ನು ತಲುಪುತ್ತೇವೆ ಮತ್ತು ಗಡಿಯಾರವು 0 ರಿಂದ 1 ಕ್ಕೆ ಪರಿವರ್ತನೆಯಾದಾಗ ಡಿ ಫ್ಲಿಪ್ ಫ್ಲಾಪ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಮಗೆ ತಿಳಿದಿದೆ ಡಿ ನಲ್ಲಿನ ಇನ್ಪುಟ್ ನಂತರ ಔಟ್ಪುಟ್ ನಲ್ಲಿ ಲ್ಯಾಚ್ ಆಗುತ್ತದೆ ಗಡಿಯಾರವು 0 ರಿಂದ 1 ಕ್ಕೆ ಪರಿವರ್ತನೆಯಾದಾಗ ಡಿ ಲೈನ್ ನಲ್ಲಿ ಸಂಕೇತವು ಮೊದಲು ಬಂದಿರುವುದರಿಂದ ಔಟ್ಪುಟ್ 1 ರ ಮೌಲ್ಯವನ್ನು ಪಡೆಯುತ್ತದೆ ಮತ್ತೊಂದೆಡೆ ಗಡಿಯಾರವು 0 ರಿಂದ 1 ಕ್ಕೆ ಪರಿವರ್ತನೆಯಾದಾಗ ಗಡಿಯಾರವು 1 ನೇ ಸ್ಥಾನಕ್ಕೆ ಬಂದಿದ್ದರೆ ಡಿ ಇನ್ನೂ 0 ಮೌಲ್ಯದಲ್ಲಿದೆ ಮತ್ತು ಆದ್ದರಿಂದ ಔಟ್ಪುಟ್ ಕ್ಯೂ 0 ಮೌಲ್ಯವನ್ನು ಪಡೆಯುತ್ತದೆ ಎಂದು ಅದು ನೋಡುತ್ತದೆ So thus we see over here that providing a rising edge 0 to 1 transition to these various switches would result in a differential path for these 2 lines and as a result at the output at this particular point we have one path which is faster than the other Now as we have seen the D flip flop which is configured in the way that we have discussed would be able to identify which of these 2 paths has arrived 1st and correspondingly we will be able to switch between 0 and 1 So the challenge in the Arbiter PUF is that the select line of the multiplexers so for example over here considering that there are 3 switches the challenge is 0 0 and 1 So note that if we change the challenge it essentially changes the path for the red and blue signals and as a result output may change ಹೀಗಾಗಿ ಈ ವಿವಿಧ ಸ್ವಿಚ್ ಗಳಿಗೆ 0 ರಿಂದ 1 ಸ್ಥಿತ್ಯಂತರವನ್ನು ಹೆಚ್ಚಿಸುವ ಅಂಚನ್ನು ಒದಗಿಸುವುದರಿಂದ ಈ 2 ಸಾಲುಗಳಿಗೆ ವಿಭಿನ್ನ ಮಾರ್ಗವನ್ನು ಉಂಟುಮಾಡುತ್ತದೆ ಮತ್ತು ಇದರ ಪರಿಣಾಮವಾಗಿ ಈ ನಿರ್ದಿಷ್ಟ ಹಂತದಲ್ಲಿ ಔಟ್ಪುಟ್ ನಲ್ಲಿ ನಾವು ಒಂದು ಮಾರ್ಗವನ್ನು ಹೊಂದಿದ್ದೇವೆ ಅದು ಇತರ ಮಾರ್ಗಕ್ಕಿಂತ ವೇಗವಾಗಿರುತ್ತದೆ ಈಗ ನಾವು ನೋಡಿದಂತೆ ನಾವು ಚರ್ಚಿಸಿದ ರೀತಿಯಲ್ಲಿ ಕಾನ್ಫಿಗರ್ ಮಾಡಲಾದ ಡಿ ಫ್ಲಿಪ್ ಫ್ಲಾಪ್ ಈ 2 ಮಾರ್ಗಗಳಲ್ಲಿ ಯಾವುದು 1 ನೇ ತಲುಪಿದೆ ಎಂಬುದನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನಾವು 0 ಮತ್ತು 1 ರ ನಡುವೆ ಬದಲಾಯಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಸವಾಲು ಆರ್ಬಿಟರ್ ಪಿಯುಎಫ್ ಎಂದರೆ ಮಲ್ಟಿಪ್ಲೆಕ್ಸರ್ ಗಳ ಆಯ್ದ ಸಾಲು ಉದಾಹರಣೆಗೆ ಇಲ್ಲಿ 3 ಸ್ವಿಚ್ ಗಳಿವೆ ಎಂದು ಪರಿಗಣಿಸಿದರೆ ಸವಾಲು 0 0 ಮತ್ತು 1 ಆಗಿದೆ ಆದ್ದರಿಂದ ನಾವು ಸವಾಲನ್ನು ಬದಲಾಯಿಸಿದರೆ ಅದು ಮೂಲಭೂತವಾಗಿ ಕೆಂಪು ಮಾರ್ಗವನ್ನು ಬದಲಾಯಿಸುತ್ತದೆ ಮತ್ತು ನೀಲಿ ಸಂಕೇತಗಳು ಪರಿಣಾಮವಾಗಿ ಔಟ್ಪುಟ್ ಬದಲಾಗಬಹುದು Since the path is different the choice between which of these 2 signals is faster may also be different and therefore the output of the PUF may also change So creating an Arbiter PUF would require that we provide a challenge and correspondingly determine whether the output is 0 and 1 So the uniqueness is obtained because each of these paths for a given challenge would be different for each device and therefore on one device the same Arbiter PUF for the same challenge would perhaps give an output of 0 while on other device will give output of 1 So this is essentially utilized for authentication and other purposes ಮಾರ್ಗವು ವಿಭಿನ್ನವಾಗಿರುವುದರಿಂದ ಈ 2 ಸಂಕೇತಗಳಲ್ಲಿ ಯಾವುದು ವೇಗವಾಗಿರುತ್ತದೆ ಎಂಬ ಆಯ್ಕೆಯು ವಿಭಿನ್ನವಾಗಿರಬಹುದು ಮತ್ತು ಆದ್ದರಿಂದ ಪಿಯುಎಫ್ ನ ಔಟ್ಪುಟ್ ಸಹ ಬದಲಾಗಬಹುದು ಆದ್ದರಿಂದ ಆರ್ಬಿಟರ್ ಪಿಯುಎಫ್ ಅನ್ನು ರಚಿಸಲು ನಾವು ಸವಾಲನ್ನು ಒದಗಿಸುವ ಅಗತ್ಯವಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಔಟ್ಪುಟ್ 0 ಮತ್ತು 1 ಎಂಬುದನ್ನು ನಿರ್ಧರಿಸುತ್ತದೆ ಆದ್ದರಿಂದ ವಿಶಿಷ್ಟತೆಯನ್ನು ಪಡೆಯಲಾಗುತ್ತದೆ ಏಕೆಂದರೆ ನಿರ್ದಿಷ್ಟ ಸವಾಲಿಗೆ ಈ ಪ್ರತಿಯೊಂದು ಮಾರ್ಗಗಳು ಪ್ರತಿ ಸಾಧನಕ್ಕೆ ವಿಭಿನ್ನವಾಗಿರುತ್ತದೆ ಮತ್ತು ಆದ್ದರಿಂದ ಒಂದು ಸಾಧನದಲ್ಲಿ ಒಂದೇ ಆಗಿರುತ್ತದೆ ಅದೇ ಸವಾಲಿಗೆ ಆರ್ಬಿಟರ್ ಪಿಯುಎಫ್ ಬಹುಶಃ 0 ರ ಔಟ್ಪುಟ್ ನೀಡುತ್ತದೆ ಆದರೆ ಇತರ ಸಾಧನದಲ್ಲಿ 1 ರ ಔಟ್ಪುಟ್ ನೀಡುತ್ತದೆ ಆದ್ದರಿಂದ ಇದನ್ನು ದೃಢೀಕರಣ ಮತ್ತು ಇತರ ಉದ್ದೇಶಗಳಿಗಾಗಿ ಮೂಲಭೂತವಾಗಿ ಬಳಸಿಕೊಳ್ಳಲಾಗುತ್ತದೆ So the results are quite similar to that of Ring Oscillator PUF so what we see is that the inter chip distance for the same challenge is having an average which is around 64 for a 128 bit response So this means that if I provide the same challenge to 2 different Arbiter PUFs the response would vary by roughly 64 bits Similarly intra chip distance is less than 16 for a 128 bit response and input cases the temperature does not affect the response much ಆದ್ದರಿಂದ ಇದು ಆರ್ಬಿಟರ್ ಪಿಯುಎಫ್ ಗೆ ಫಲಿತಾಂಶವಾಗಿದೆ ಇದನ್ನು ಈ ನಿರ್ದಿಷ್ಟ 2008 ಪೇಪರ್ ನಿಂದ ಪಡೆಯಲಾಗಿದೆ ಇದು ಎರಡು ತಾಪಮಾನಗಳಲ್ಲಿ ಇಂಟರ್ ಮತ್ತು ಇಂಟ್ರಾ ಚಿಪ್ ದೂರವನ್ನು ತೋರಿಸುತ್ತದೆ ಒಂದು 25 ° ನಲ್ಲಿ ಮತ್ತು ಇನ್ನೊಂದು 85 ° ನಲ್ಲಿ ಆದ್ದರಿಂದ ಫಲಿತಾಂಶಗಳು ರಿಂಗ್ ಆಸಿಲೇಟರ್ ಪಿಯುಎಫ್ ನಂತೆಯೇ ಹೋಲುತ್ತವೆ ಆದ್ದರಿಂದ ನಾವು ನೋಡುವುದು ಅದೇ ಸವಾಲಿಗೆ ಇಂಟರ್ ಚಿಪ್ ಅಂತರವು 128 ಬಿಟ್ ಪ್ರತಿಕ್ರಿಯೆಗಾಗಿ ಸರಾಸರಿ 64 ರಷ್ಟಿದೆ ಹಾಗಾಗಿ ನಾನು 2 ವಿಭಿನ್ನ ಆರ್ಬಿಟರ್ ಪಿಯುಎಫ್ ಗಳಿಗೆ ಒಂದೇ ಸವಾಲನ್ನು ಒದಗಿಸಿದರೆ ಪ್ರತಿಕ್ರಿಯೆಯು ಸರಿಸುಮಾರು 64 ಬಿಟ್ ಗಳಿಂದ ಬದಲಾಗುತ್ತದೆ ಅಂತೆಯೇ 128 ಬಿಟ್ ಪ್ರತಿಕ್ರಿಯೆಗಾಗಿ ಇಂಟ್ರಾ ಚಿಪ್ ಅಂತರವು 16 ಕ್ಕಿಂತ ಕಡಿಮೆಯಿರುತ್ತದೆ ಮತ್ತು ಇನ್ಪುಟ್ ಸಂದರ್ಭಗಳಲ್ಲಿ ತಾಪಮಾನವು ಪ್ರತಿಕ್ರಿಯೆಯ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ So what this means is that if I provide the same challenge to the same device with different conditions like change of time change of temperature or after a long time or so on the response is very much similar ಆದ್ದರಿಂದ ಇದರ ಅರ್ಥವೇನೆಂದರೆ ನಾನು ಅದೇ ಸಾಧನಕ್ಕೆ ಸಮಯದ ಬದಲಾವಣೆ ತಾಪಮಾನದ ಬದಲಾವಣೆ ಅಥವಾ ದೀರ್ಘ ಸಮಯದ ನಂತರ ಅಥವಾ ಮುಂತಾದ ವಿಭಿನ್ನ ಪರಿಸ್ಥಿತಿಗಳೊಂದಿಗೆ ಅದೇ ಸವಾಲನ್ನು ಒದಗಿಸಿದರೆ ಪ್ರತಿಕ್ರಿಯೆಯು ತುಂಬಾ ಹೋಲುತ್ತದೆ So what we have seen 2 pubs the Ring Oscillator PUF and Arbiter PUF and what we will see now is we will try to compare 2 of them and see what the characteristics are of the two So the 1st thing to note is that in Ring Oscillator PUF we have these 2 multiplexers here and N bit challenge so they are essentially N bit challenge is choosing a pair of these 2 ring oscillators and therefore the number of challenges possible is N chose 2 On the other hand the Arbiter PUF we essentially set using the select line to choose a challenge and if there are N such switches arbiter switches which are present then the number of challenges possible is 2N Therefore the number of possible challenges for this for the Arbiter PUF is 2N ಆದ್ದರಿಂದ ನಾವು ಏನು ನೋಡಿದ್ದೇವೆ ಎಂದರೆ 2 ಪಬ್ ಗಳು ರಿಂಗ್ ಆಸಿಲೇಟರ್ ಪಿಯುಎಫ್ ಮತ್ತು ಆರ್ಬಿಟರ್ ಪಿಯುಎಫ್ ಮತ್ತು ಈಗ ನಾವು ನೋಡಲಿರುವುದು ಅವುಗಳಲ್ಲಿ 2 ಅನ್ನು ಹೋಲಿಸಲು ಪ್ರಯತ್ನಿಸುತ್ತೇವೆ ಮತ್ತು ಎರಡರ ಗುಣಲಕ್ಷಣಗಳು ಏನೆಂದು ನೋಡೋಣ ಆದ್ದರಿಂದ ಗಮನಿಸಬೇಕಾದ 1 ನೇ ವಿಷಯವೆಂದರೆ ರಿಂಗ್ ಆಸಿಲೇಟರ್ ಪಿಯುಎಫ್ ನಲ್ಲಿ ನಾವು ಈ 2 ಮಲ್ಟಿಪ್ಲೆಕ್ಸರ್ ಗಳನ್ನು ಹೊಂದಿದ್ದೇವೆ ಮತ್ತು ಎನ್ ಬಿಟ್ ಚಾಲೆಂಜ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಅವು ಮೂಲಭೂತವಾಗಿ ಎನ್ ಬಿಟ್ ಸವಾಲು ಈ 2 ರಿಂಗ್ ಆಸಿಲೇಟರ್ ಗಳ ಜೋಡಿಯನ್ನು ಆರಿಸುವುದು ಮತ್ತು ಆದ್ದರಿಂದ ಸಂಭವನೀಯ ಸವಾಲುಗಳ ಸಂಖ್ಯೆ ಎನ್ ಆಯ್ಕೆ 2 ಆಗಿದೆ ಮತ್ತೊಂದೆಡೆ ಆರ್ಬಿಟರ್ ಪಿಯುಎಫ್ ಅನ್ನು ನಾವು ಸವಾಲನ್ನು ಆಯ್ಕೆಮಾಡಲು ಆಯ್ದ ರೇಖೆಯನ್ನು ಬಳಸಿಕೊಂಡು ಹೊಂದಿಸಿದ್ದೇವೆ ಮತ್ತು ಎನ್ ಅಂತಹ ಸ್ವಿಚ್ ಗಳು ಆರ್ಬಿಟರ್ ಸ್ವಿಚ್ ಗಳು ಇದ್ದರೆ ಆಗ ಸಂಭವನೀಯ ಸವಾಲುಗಳ ಸಂಖ್ಯೆ 2 ಎನ್ ಆಗಿದೆ ಆದ್ದರಿಂದ ಆರ್ಬಿಟರ್ ಪಿಯುಎಫ್ ಗೆ ಸಂಭವನೀಯ ಸವಾಲುಗಳ ಸಂಖ್ಯೆ 2 ಎನ್ ಆಗಿದೆ So based on the number of challenges we categorize these PUFs as a weak PUF because it has a very small set of challenges in fact the challenges linearly dependent on the number of ring oscillators or the strong PUF in case of arbiter because the number of challenges that are possible are exponentially related to the number of arbiter switches that are present ಆದ್ದರಿಂದ ಸವಾಲುಗಳ ಸಂಖ್ಯೆಯನ್ನು ಆಧರಿಸಿ ನಾವು ಈ ಪಿಯುಎಫ್ ಗಳನ್ನು ದುರ್ಬಲ ಪಿಯುಎಫ್ ಎಂದು ವರ್ಗೀಕರಿಸುತ್ತೇವೆ ಏಕೆಂದರೆ ಇದು ತುಂಬಾ ಸಣ್ಣ ಸವಾಲುಗಳನ್ನು ಹೊಂದಿದೆ ವಾಸ್ತವವಾಗಿ ಸವಾಲುಗಳು ರಿಂಗ್ ಆಸಿಲೇಟರ್ ಗಳ ಸಂಖ್ಯೆಯನ್ನು ರೇಖಾತ್ಮಕವಾಗಿ ಅವಲಂಬಿಸಿರುತ್ತದೆ ಅಥವಾ ಆರ್ಬಿಟರ್ ಸಂದರ್ಭದಲ್ಲಿ ಬಲವಾದ ಪಿಯುಎಫ್ ಏಕೆಂದರೆ ಸವಾಲುಗಳ ಸಂಖ್ಯೆ ಸಾಧ್ಯವಾದವುಗಳು ಪ್ರಸ್ತುತ ಇರುವ ಆರ್ಬಿಟರ್ ಸ್ವಿಚ್ ಗಳ ಸಂಖ್ಯೆಗೆ ಘಾತೀಯವಾಗಿ ಸಂಬಂಧಿಸಿವೆ So these are the properties of weak PUFs 1st of all it has been noticed that weak PUFs have very good inter and intra differences There are comparatively few challenge response patterns as we have seen in the ring oscillator and because of this reason the CRPs or the Challenge Response Pairs have to be kept secret and cannot be exposed to the attacker because the number of such CRPs are very less So essentially weak PUFs are used for creating cryptographic keys they are used together with other encryption schemes like they are typically used they are typically not used by itself but typically combined with other cryptographic schemes like encryption or HMAC and so on in order to hide the CRP ಆದ್ದರಿಂದ ಇವು ದುರ್ಬಲ ಪಿಯುಎಫ್ ಗಳ ಗುಣಲಕ್ಷಣಗಳಾಗಿವೆ ಎಲ್ಲಕ್ಕಿಂತ 1 ನೇ ದುರ್ಬಲ ಪಿಯುಎಫ್ ಗಳು ಉತ್ತಮ ಇಂಟೆರ್ ಮತ್ತು ಇಂಟ್ರಾ ವ್ಯತ್ಯಾಸಗಳನ್ನು ಹೊಂದಿವೆ ಎಂದು ಗಮನಿಸಲಾಗಿದೆ ನಾವು ರಿಂಗ್ ಆಸಿಲೇಟರ್ ನಲ್ಲಿ ನೋಡಿದಂತೆ ತುಲನಾತ್ಮಕವಾಗಿ ಕೆಲವು ಸವಾಲಿನ ಪ್ರತಿಕ್ರಿಯೆ ಮಾದರಿಗಳಿವೆ ಮತ್ತು ಈ ಕಾರಣದಿಂದ ಸಿ ಆರ್ ಪಿ ಗಳು ಅಥವಾ ಚಾಲೆಂಜ್ ರೆಸ್ಪಾನ್ಸ್ ಜೋಡಿಗಳನ್ನು ರಹಸ್ಯವಾಗಿಡಬೇಕು ಮತ್ತು ಆಕ್ರಮಣಕಾರರಿಗೆ ಬಹಿರಂಗಪಡಿಸಲಾಗುವುದಿಲ್ಲ ಏಕೆಂದರೆ ಅಂತಹ ಸಿ ಆರ್ ಪಿ ಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ದುರ್ಬಲವಾದ ಪಿಯುಎಫ್ ಗಳನ್ನು ಕ್ರಿಪ್ಟೋಗ್ರಾಫಿಕ್ ಕೀ ಗಳನ್ನು ರಚಿಸಲು ಬಳಸಲಾಗುತ್ತದೆ ಅವುಗಳನ್ನು ಇತರ ಎನ್ಕ್ರಿಪ್ಶನ್ ಸ್ಕೀಮ್ ಗಳೊಂದಿಗೆ ಒಟ್ಟಿಗೆ ಬಳಸಲಾಗುತ್ತದೆ ಅವುಗಳು ಸಾಮಾನ್ಯವಾಗಿ ಬಳಸಲ್ಪಡುತ್ತವೆ ಅವುಗಳು ಸಾಮಾನ್ಯವಾಗಿ ಸ್ವತಃ ಬಳಸಲ್ಪಡುವುದಿಲ್ಲ ಆದರೆ ಸಿ ಆರ್ ಪಿ ಅನ್ನು ಮರೆಮಾಡಲು ಎನ್ಕ್ರಿಪ್ಶನ್ ಅಥವಾ ಹೆಚ್ ಎಂ ಎ ಸಿ ಮತ್ತು ಮುಂತಾದ ಇತರ ಕ್ರಿಪ್ಟೋಗ್ರಾಫಿಕ್ ಸ್ಕೀಮ್ ಗಳೊಂದಿಗೆ ಸಂಯೋಜಿಸಲ್ಪಡುತ್ತವೆ So the problem with the weak PUF is that because the number of different challenges are limited the attacker may be able to enumerate all of these challenges and for each device the attacker could be able to create a database of all challenge response pairs and therefore without even having the device the attacker would be able to provide a response from his database for any given challenge therefore weak PUFs have limited applications Now strong PUFs as we have seen has huge number of challenge response pairs in fact we have seen that there is exponential number of challenge response pairs based on the number of arbiter switches present in the Arbiter PUF ಆದ್ದರಿಂದ ದುರ್ಬಲ ಪಿಯುಎಫ್ ನ ಸಮಸ್ಯೆ ಏನೆಂದರೆ ವಿಭಿನ್ನ ಸವಾಲುಗಳ ಸಂಖ್ಯೆಯು ಸೀಮಿತವಾಗಿರುವುದರಿಂದ ಆಕ್ರಮಣಕಾರರು ಈ ಎಲ್ಲಾ ಸವಾಲುಗಳನ್ನು ಎಣಿಸಲು ಸಾಧ್ಯವಾಗುತ್ತದೆ ಮತ್ತು ಪ್ರತಿ ಸಾಧನಕ್ಕೆ ಆಕ್ರಮಣಕಾರರು ಎಲ್ಲಾ ಸವಾಲು ಪ್ರತಿಕ್ರಿಯೆ ಜೋಡಿಗಳ ಡೇಟಾಬೇಸ್ ಅನ್ನು ರಚಿಸಲು ಸಾಧ್ಯವಾಗುತ್ತದೆ ಮತ್ತು ಆದ್ದರಿಂದ ಇಲ್ಲದೆ ಸಾಧನವನ್ನು ಹೊಂದಿದ್ದರೂ ಸಹ ಆಕ್ರಮಣಕಾರನು ಯಾವುದೇ ಸವಾಲಿಗೆ ತನ್ನ ಡೇಟಾಬೇಸ್ ನಿಂದ ಪ್ರತಿಕ್ರಿಯೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ದುರ್ಬಲ ಪಿಯುಎಫ್ ಗಳು ಸೀಮಿತ ಅಪ್ಲಿಕೇಶನ್ ಗಳನ್ನು ಹೊಂದಿವೆ ಈಗ ನಾವು ನೋಡಿದಂತೆ ಬಲವಾದ ಪಿಯುಎಫ್ ಗಳು ಭಾರಿ ಸಂಖ್ಯೆಯ ಸವಾಲು ಪ್ರತಿಕ್ರಿಯೆ ಜೋಡಿಗಳನ್ನು ಹೊಂದಿವೆ ವಾಸ್ತವವಾಗಿ ಆರ್ಬಿಟರ್ ಪಿಯುಎಫ್ ನಲ್ಲಿ ಇರುವ ಆರ್ಬಿಟರ್ ಸ್ವಿಚ್ ಗಳ ಸಂಖ್ಯೆಯನ್ನು ಆಧರಿಸಿ ಘಾತೀಯ ಸಂಖ್ಯೆಯ ಸವಾಲು ಪ್ರತಿಕ್ರಿಯೆ ಜೋಡಿಗಳಿವೆ ಎಂದು ನಾವು ನೋಡಿದ್ದೇವೆ And it is also assumed that because of this the attacker will not be able to capture all the Challenge Response Pairs or attacker will not be able to build a database of all these challenge response pairs therefore the used challenge response pairs can be made public and typically these strong PUF will not require cryptographic scheme because there is nothing secret which needs to be stored So with this we will stop this lecture in the next lecture which is a third part of PUF we will look at how these PUFs could be used to have an authentication without the need for any cryptography or secret keys We will also see how there are several weaknesses which can occur due to this authentication scheme and also ways to actually mitigate these potential problems thank you ಮತ್ತು ಈ ಕಾರಣದಿಂದಾಗಿ ಆಕ್ರಮಣಕಾರರಿಗೆ ಎಲ್ಲಾ ಸವಾಲಿನ ಪ್ರತಿಕ್ರಿಯೆ ಜೋಡಿಗಳನ್ನು ಸೆರೆಹಿಡಿಯಲು ಸಾಧ್ಯವಾಗುವುದಿಲ್ಲ ಅಥವಾ ಆಕ್ರಮಣಕಾರರಿಗೆ ಈ ಎಲ್ಲಾ ಸವಾಲು ಪ್ರತಿಕ್ರಿಯೆ ಜೋಡಿಗಳ ಡೇಟಾಬೇಸ್ ಅನ್ನು ನಿರ್ಮಿಸಲು ಸಾಧ್ಯವಾಗುವುದಿಲ್ಲ ಎಂದು ಊಹಿಸಲಾಗಿದೆ ಆದ್ದರಿಂದ ಬಳಸಿದ ಸವಾಲು ಪ್ರತಿಕ್ರಿಯೆ ಜೋಡಿಗಳನ್ನು ಸಾರ್ವಜನಿಕಗೊಳಿಸಬಹುದು ಮತ್ತು ಸಾಮಾನ್ಯವಾಗಿ ಈ ಬಲವಾದ ಪಿಯುಎಫ್ ಗೆ ಕ್ರಿಪ್ಟೋಗ್ರಾಫಿಕ್ ಸ್ಕೀಮ್ ಅಗತ್ಯವಿರುವುದಿಲ್ಲ ಏಕೆಂದರೆ ಶೇಖರಿಸಬೇಕಾದ ರಹಸ್ಯ ಏನೂ ಇಲ್ಲ ಆದ್ದರಿಂದ ಇದರೊಂದಿಗೆ ನಾವು ಈ ಉಪನ್ಯಾಸವನ್ನು ನಿಲ್ಲಿಸುತ್ತೇವೆ ಪಿಯುಎಫ್ ನ ಮೂರನೇ ಭಾಗವಾಗಿರುವ ಮುಂದಿನ ಉಪನ್ಯಾಸದಲ್ಲಿ ಯಾವುದೇ ಕ್ರಿಪ್ಟೋಗ್ರಫಿ ಅಥವಾ ರಹಸ್ಯ ಕೀಗಳ ಅಗತ್ಯವಿಲ್ಲದೇ ಈ ಪಿಯುಎಫ್ ಗಳನ್ನು ದೃಢೀಕರಣವನ್ನು ಹೊಂದಲು ಹೇಗೆ ಬಳಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ಈ ದೃಢೀಕರಣ ಯೋಜನೆಯಿಂದಾಗಿ ಹಲವಾರು ದೌರ್ಬಲ್ಯಗಳು ಹೇಗೆ ಸಂಭವಿಸಬಹುದು ಮತ್ತು ಈ ಸಂಭಾವ್ಯ ಸಮಸ್ಯೆಗಳನ್ನು ನಿಜವಾಗಿ ತಗ್ಗಿಸುವ ವಿಧಾನಗಳನ್ನು ಸಹ ನಾವು ನೋಡುತ್ತೇವೆ ಧನ್ಯವಾದಗಳು